ಉಪನ್ಯಾಸ 20 ಪರಸ್ಪರ ಮತ್ತು ಪರಿಹಾರ ಪ್ರಮೇಯ ನಮಸ್ಕಾರ ಇಂದಿನ ಉಪನ್ಯಾಸದಲ್ಲಿ 2 ಪ್ರಮೇಯಗಳ ಬಗ್ಗೆ ಚರ್ಚಿಸಲಾಗುವುದು ಅವು ಪರಸ್ಪರ ಪ್ರಮೇಯ ಮತ್ತು ಪರಿಹಾರ ಪ್ರಮೇಯ ಆದ್ದರಿಂದ ನಾವು ಪರಸ್ಪರ ಪ್ರಮೇಯದಿಂದ ಪ್ರಾರಂಭಿಸೋಣ ಆದ್ದರಿಂದ ಪರಸ್ಪರ ಪ್ರಮೇಯವು ಮೂಲತಃ ಏನು ಹೇಳುತ್ತದೆ ಇದು ಎಲ್ಲಾ ನೆಟ್ವರ್ಕ್ಗಳಿಗೆ ಹೊಂದಿರದ ಪರಸ್ಪರ ಪ್ರಮೇಯದ ಒಂದು ಪ್ರಮುಖ ಅಂಶವಾಗಿದೆ ಆದ್ದರಿಂದ ನಾವು ಪರಸ್ಪರ ಪ್ರಮೇಯದೊಂದಿಗೆ ವ್ಯವಹರಿಸುವಾಗ ನಾವು ಬಹಳ ಜಾಗರೂಕರಾಗಿರಬೇಕು ಮತ್ತು ಪರಸ್ಪರ ಪ್ರಮೇಯದ ಮೇಲೆ ಹೇರಲಾಗಿರುವ ನಿರ್ಬಂಧಗಳನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಏಕೆಂದರೆ ನೀವು ಅನುಸರಿಸದಿದ್ದರೆ ನೀವು ಪರಸ್ಪರ ಬಳಸಿಕೊಳ್ಳುವ ಪ್ರಮೇಯವನ್ನು ತಪ್ಪಾಗಿ ಬಳಸುತ್ತೀರಿ ಮತ್ತು ಅದು ಸರ್ಕ್ಯೂಟ್ನಲ್ಲಿ ಗಂಭೀರ ತಪ್ಪಾದ ಫಲಿತಾಂಶಕ್ಕೆ ಕಾರಣವಾಗಬಹುದು ಆದ್ದರಿಂದ ಈ ಉಪನ್ಯಾಸದಲ್ಲಿ ನೀವು ಪರಸ್ಪರ ಪ್ರಮೇಯದಿಂದ ಏನು ಹೇಳುತ್ತೀರಿ ಎಂಬುದನ್ನು ವಿವರಿಸುತ್ತೇವೆ ಮತ್ತು ವಿಷಯಗಳನ್ನು ಸ್ಪಷ್ಟಪಡಿಸಲು ನಾವು ಒಂದು ಉದಾಹರಣೆಯನ್ನು ಸಹ ತೆಗೆದುಕೊಳ್ಳುತ್ತೇವೆ ಈಗ ಪರಸ್ಪರ ಪ್ರಮೇಯದಿಂದ ನೀವು ಏನು ಹೇಳುತ್ತೀರಿ ಎಂದು ನೋಡೋಣ ಪ್ರಮೇಯವು ಒಂದು ಇಎಮ್ಎಫ್ ಇಎಮ್ಎಫ್ ಎಲೆಕ್ಟ್ರೋ ಮೋಟಿವ್ ಫೋರ್ಸ್ ಹೊರತುಪಡಿಸಿ ಏನೂ ಅಲ್ಲ ಎಂದು ಪರಸ್ಪರ ನೆಟ್ವರ್ಕ್ನ 1 ಶಾಖೆಯಲ್ಲಿ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸುತ್ತದೆ ಅದು ನಾನು ಇನ್ನೊಂದು ಶಾಖೆಯಲ್ಲಿದ್ದರೆ ಎಮ್ಎಫ್ ಮೊದಲಿನಿಂದ ಎರಡನೆಯ ಶಾಖೆಗೆ ಸರಿಸಲಾಗುತ್ತದೆ ಇದು ಮೊದಲ ಶಾಖೆಯಲ್ಲಿ ಅದೇ ಪ್ರವಾಹವನ್ನು ಉಂಟುಮಾಡುತ್ತದೆ ಅಲ್ಲಿ ಎಮ್ಎಫ್ ಅನ್ನು ಶಾರ್ಟ್ ಸರ್ಕ್ಯೂಟ್ನಿಂದ ಬದಲಾಯಿಸಲಾಗುತ್ತದೆ ಆದ್ದರಿಂದ ಈ ವ್ಯಾಖ್ಯಾನವನ್ನು ಒಂದು ಸರ್ಕ್ಯೂಟ್ನೊಂದಿಗೆ ಅರ್ಥಮಾಡಿಕೊಳ್ಳೋಣ ಈ ಚಿತ್ರದಲ್ಲಿ ತೋರಿಸಿರುವಂತೆ ನಾವು ಮೂಲತಃ ಸರ್ಕ್ಯೂಟ್ ಹೊಂದಿದ್ದೇವೆ ಎಂದು ಭಾವಿಸೋಣ ಅಲ್ಲಿ ನೋಡ್ a ಮತ್ತು b ನಡುವೆ ವೋಲ್ಟೇಜ್ ಮೂಲ E ಇರುತ್ತದೆ ಮತ್ತು ಇದು ಪ್ರತಿರೋಧದಲ್ಲಿ ಮತ್ತು ನೋಡ್ a ಮತ್ತು b ಉದ್ದಕ್ಕೂ ಕರೆಂಟ್ I ಹರಿಯುವಂತೆ ಮಾಡುತ್ತದೆ ಆದ್ದರಿಂದ ವೋಲ್ಟೇಜ್ ಮೂಲವು ಶಕ್ತಿಯುತವಾದಾಗ ಸರ್ಕ್ಯೂಟ್ ಶಕ್ತಿಯುತವಾಗಿರುತ್ತದೆ ಈ ನಿರ್ದಿಷ್ಟ ಶಾಖೆಯಲ್ಲಿ ಕರೆಂಟ್ ಹರಿಯುತ್ತದೆ ಆದ್ದರಿಂದ ಈ ಕರೆಂಟ್ I ಎಂದು ಭಾವಿಸೋಣ ಆದ್ದರಿಂದ ನೀವು ಪರಸ್ಪರ ಬದಲಾಯಿಸಿದರೆ ಅಥವಾ ಈ ಕರೆಂಟ್ ಮತ್ತು ವೋಲ್ಟೇಜ್ ಮೂಲದ ಸ್ಥಳಗಳನ್ನು ವಿನಿಮಯ ಮಾಡಿಕೊಂಡರೆ E ಇತರ ಮೌಲ್ಯಗಳು ಸರ್ಕ್ಯೂಟ್ನಲ್ಲಿ ಬದಲಾಗುವುದಿಲ್ಲ ಎಂದು ಹೇಳುತ್ತದೆ ಇದರರ್ಥ ನಾವು E ಯ ಮೌಲ್ಯವನ್ನು ಬದಲಾಯಿಸುತ್ತಿದ್ದೇವೆ ಆದ್ದರಿಂದ ನೀವು ಹೇಗೆ ಬದಲಾಯಿಸುತ್ತೀರಿ ಎಂಬುದು ಎರಡರ ಸ್ಥಳಗಳನ್ನು ಬದಲಾಯಿಸುತ್ತದೆ 1 ನಿಯತಾಂಕಗಳು E ವೋಲ್ಟೇಜ್ ಮೂಲ ಮತ್ತು ಎರಡನೆಯದು ಈ ನಿರ್ದಿಷ್ಟ ಶಾಖೆಯಲ್ಲಿ ಹರಿಯುತ್ತದೆ ಆದ್ದರಿಂದ ನೀವು ಕರೆಂಟ್ ಸ್ಥಳದಲ್ಲಿ ವೋಲ್ಟೇಜ್ ಮೂಲವನ್ನು ಇರಿಸಿದರೆ ವೋಲ್ಟೇಜ್ ಮೂಲದ ಧ್ರುವೀಯತೆಯು ಕರೆಂಟ್ನ ಹಿಂದಿನ ದಿಕ್ಕಿನಂತೆಯೇ ಸರ್ಕ್ಯೂಟ್ಗೆ ಶಕ್ತಿಯನ್ನು ನೀಡುವ ರೀತಿಯಲ್ಲಿ ಇರುತ್ತದೆ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ಅದಕ್ಕಾಗಿಯೇ ನೀವು ಇಲ್ಲಿ ನೋಡಿದರೆ cd ನಡುವೆ E ಯ ಧ್ರುವೀಯತೆಯು ಮೈನಸ್ ಮೇಲಿರುತ್ತದೆ ಮತ್ತು ಪ್ಲಸ್ ಕೆಳಭಾಗದಲ್ಲಿದೆ ಆದ್ದರಿಂದ ಮೂಲದಿಂದ ಹರಿಯುವ ಕರೆಂಟ್ ಅದೇ ದಿಕ್ಕಿನಲ್ಲಿರುತ್ತದೆ ಎಂದು ಇದು ಖಚಿತಪಡಿಸುತ್ತದೆ ಅದು ಅಲ್ಲಿದ್ದರೆ ಮೂಲ ಸರ್ಕ್ಯೂಟ್ ಸಹ ಶಕ್ತಿಯುತವಾಗಿರುತ್ತದೆ ಈಗ ಮುಂದಿನದು ವೋಲ್ಟೇಜ್ ಮೂಲವನ್ನು ಸಂಪರ್ಕಿಸಿದ ಆ ಶಾಖೆಯಲ್ಲಿ ನೀವು ಕರೆಂಟ್ ಅನ್ನು ಯಾವಾಗ ಇಡುತ್ತೀರಿ ಆದ್ದರಿಂದ ನೀವು ಮಾಡಬೇಕಾದುದು ನೀವು a ಮತ್ತು b ನೋಡ್ಗಳನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು ಏಕೆಂದರೆ ಈಗ ವೋಲ್ಟೇಜ್ ಮೂಲ ಲಭ್ಯವಿಲ್ಲ ಆದ್ದರಿಂದ ಇದು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಮತ್ತು ಇತರ ನಿಯತಾಂಕಗಳನ್ನು ಒಂದೇ ರೀತಿ ಇಟ್ಟುಕೊಂಡು ಅದೇ ಕರೆಂಟ್ ಶಾಖೆಯಲ್ಲಿ ಹರಿಯುತ್ತದೆ ಆದ್ದರಿಂದ ನೀವು ವೋಲ್ಟೇಜ್ ಮೂಲದ ಸ್ಥಳಗಳು ಮತ್ತು ಕರೆಂಟ್ ಅನ್ನು ವಿನಿಮಯ ಮಾಡಿಕೊಳ್ಳಬಹುದು ಎಂದರ್ಥ ಈಗ ಮುಖ್ಯ ವಿಷಯವೆಂದರೆ ಸರ್ಕ್ಯೂಟ್ ರೇಖೀಯವಾಗಿದ್ದಾಗ ಮತ್ತು ಯಾವುದೇ ಸಮಯದಲ್ಲಿ ಧರಿಸುವ ಅಂಶವಿಲ್ಲದಿದ್ದಾಗ ಮಾತ್ರ ಪರಸ್ಪರ ಪ್ರಮೇಯವನ್ನು ಅನ್ವಯಿಸಬಹುದು ಈಗ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಯಾವುದೇ ನೆಟ್ವರ್ಕ್ನಲ್ಲಿನ ವೋಲ್ಟೇಜ್ ಮೂಲ ಮತ್ತು ಕರೆಂಟ್ನ ಸ್ಥಳಗಳು ಪರಸ್ಪರ ವಿನಿಮಯವಾದಾಗ ಪರಸ್ಪರ ಪ್ರಮೇಯವನ್ನು ವ್ಯಾಖ್ಯಾನಿಸಬಹುದು ಮತ್ತು ಸರ್ಕ್ಯೂಟ್ ಒಂದೇ ಆಗಿರುತ್ತದೆ ಎಂದು ನೀವು ಹೇಳಬಹುದು ಈಗ ವೋಲ್ಟೇಜ್ ಮೂಲದ ಧ್ರುವೀಯತೆಯು ಪ್ರತಿ ಸ್ಥಾನದಲ್ಲಿ ಶಾಖೆಯ ಕರೆಂಟ್ನ ದಿಕ್ಕಿನೊಂದಿಗೆ ಒಂದೇ ಆಗಿರಬೇಕು ಎಂದು ನಾವು ಚರ್ಚಿಸುತ್ತಿದ್ದೇವೆ ಆದ್ದರಿಂದ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶವೆಂದರೆ ಪರಸ್ಪರ ಪ್ರಮೇಯವು ಒಂದೇ ಮೂಲ ನೆಟ್ವರ್ಕ್ಗೆ ಮಾತ್ರ ಅನ್ವಯಿಸುತ್ತದೆ ಆದ್ದರಿಂದ ಒಂದು ನೆಟ್ವರ್ಕ್ ಇದ್ದರೆ ಅನೇಕ ಮೂಲಗಳು ಸಂಪರ್ಕಗೊಂಡಿದ್ದರೆ ನೀವು ಅಲ್ಲಿ ಪರಸ್ಪರ ಪ್ರಮೇಯವನ್ನು ಬಳಸಲಾಗುವುದಿಲ್ಲ ಆದ್ದರಿಂದ ಇದು ನಾವು ಯಾವಾಗಲೂ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಮಿತಿಯಾಗಿದೆ ಇಲ್ಲದಿದ್ದರೆ ನಾವು ಪರಸ್ಪರ ಪ್ರಮೇಯವನ್ನು ತಪ್ಪಾಗಿ ಬಳಸುತ್ತೇವೆ ಈಗ ಉದಾಹರಣೆಯ ಸಹಾಯದಿಂದ ಈ ಅಂಶವನ್ನು ಅರ್ಥಮಾಡಿಕೊಳ್ಳೋಣ ಆದ್ದರಿಂದ ನಿರ್ದಿಷ್ಟ ಪ್ರಮೇಯದ ಬಗ್ಗೆ ನೀವು ಸ್ಪಷ್ಟವಾಗಿರುತ್ತೀರಿ ನಮಗೆ ಈ ಚಿತ್ರದಲ್ಲಿ ತೋರಿಸಲಾಗಿದೆ ನಿರ್ದಿಷ್ಟ ಸರ್ಕ್ಯೂಟ್ ನೋಡೋಣ ನಾವು ತೋರಿಸಿದಂತೆಯೇ 45 ವೋಲ್ಟ್ ಕರೆಂಟ್ Is ನೀಡುವ ಒಂದು ವೋಲ್ಟೇಜ್ ಮೂಲ E ಇಲ್ಲಿದೆ ನೀವು ನೋಡುವಂತಹ ಸರ್ಕ್ಯೂಟ್ 4 ಪ್ರತಿರೋಧ ಹೊಂದಿವೆ ಈಗ ನಾನು I ಮತ್ತು E ನ ಸ್ಥಳಗಳನ್ನು ವಿನಿಮಯ ಮಾಡಿಕೊಂಡರೆ ಕರೆಂಟ್ I ನ ಮೌಲ್ಯಗಳು ಬದಲಾಗುವುದಿಲ್ಲ ಎಂದು ನಾವು ಸಾಬೀತುಪಡಿಸಬೇಕು ಆದ್ದರಿಂದ ಈ ನಿರ್ದಿಷ್ಟ ವ್ಯವಸ್ಥೆಯಲ್ಲಿ I ನ ಮೌಲ್ಯ ಏನೆಂದು ನಾವು ಮೊದಲು ಕಂಡುಕೊಳ್ಳುತ್ತೇವೆ ಆದ್ದರಿಂದ ನಾವು ಮೊದಲು ಸರ್ಕ್ಯೂಟ್ನ ಸಮಾನ ಪ್ರತಿರೋಧವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಸರ್ಕ್ಯೂಟ್ನ ಸಮಾನ ಪ್ರತಿರೋಧವು Req24||61215 ಆದ್ದರಿಂದ ಈಗ ಸರ್ಕ್ಯೂಟ್ನ ಒಟ್ಟು ಸಮಾನ ಪ್ರತಿರೋಧವಾಗಿ ನಾವು 15 ಓಮ್ಗಳನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಕರೆಂಟ್ Isನ ಮೌಲ್ಯವನ್ನು ನೀವು ಕಂಡುಹಿಡಿಯಬಹುದು ಸ್ಲೈಡ್ ಸಮಯ 737 ನೋಡಿ ಆದ್ದರಿಂದ ಕರೆಂಟ್ Is Is45153A ಈಗ ನೀವು ಕರೆಂಟ್ ವಿಭಾಗದ ನಿಯಮವನ್ನು ಬಳಸಬಹುದು ಏಕೆಂದರೆ ಇಲ್ಲಿ ಕರೆಂಟ್ ಅನ್ನು 2 ಭಾಗಗಳಾಗಿ ವಿಂಗಡಿಸಲಾಗುತ್ತಿದೆ ಆದ್ದರಿಂದ ಇದರಲ್ಲಿ ಹರಿಯುವ ಕರೆಂಟ್ ಪ್ರತಿರೋಧಗಳ ಮೊತ್ತದಿಂದ ಭಾಗಿಸಲ್ಪಟ್ಟ ಪ್ರತಿರೋಧಗಳ ಮೌಲ್ಯವಾಗಿರುತ್ತದೆ ಆದ್ದರಿಂದ ನೀವು ಇಲ್ಲಿ ನೋಡುತ್ತೀರಿ I 3 612 1 5A ಈಗ ಪರಸ್ಪರ ಪ್ರಮೇಯವನ್ನು ಸಾಬೀತುಪಡಿಸಲು ನಾವು ಏನು ಮಾಡುತ್ತೇವೆ ನಾವು E ಮತ್ತು I ಸ್ಥಳಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ ತೋರಿಸಿರುವಂತೆ ಸರ್ಕ್ಯೂಟ್ ಅನ್ನು ಮಾರ್ಪಡಿಸಲಾಗುತ್ತದೆ ಅಲ್ಲಿ ನೀವು ಕೆಳಕ್ಕೆ ಸರಾಗಗೊಳಿಸುವ ದಿಕ್ಕನ್ನು ನೋಡುತ್ತೀರಿ ಆದ್ದರಿಂದ ಮೈನಸ್ ಚಿಹ್ನೆ ತುದಿಯಲ್ಲಿದೆ ಪ್ಲಸ್ ಚಿಹ್ನೆ ಕೆಳಗೆ Is ಕರೆಂಟ್ ಈ ದಿಕ್ಕಿನಲ್ಲಿ ಹರಿಯುತ್ತಿದೆ ಅದು ಹಿಂದಿನ ಚಿತ್ರದಲ್ಲಿದ್ದ ದಿಕ್ಕಿನಂತೆಯೇ ಇರುತ್ತದೆ ಮತ್ತು ವೋಲ್ಟೇಜ್ ಮೂಲವನ್ನು ಸಂಪರ್ಕಿಸಿದ ಸ್ಥಳವು ನಾವು ಶಾರ್ಟ್ ಸರ್ಕ್ಯೂಟ್ ಮಾಡಿದ್ದೇವೆ ಮತ್ತು ಹಿಂದಿನ ಪ್ರಕರಣದಲ್ಲಿದ್ದಂತೆಯೇ ಕರೆಂಟ್ I ಸರ್ಕ್ಯೂಟ್ನ ಶಾರ್ಟ್ ಸರ್ಕ್ಯೂಟ್ ಲೆಗ್ ವಿಭಾಗದಲ್ಲಿ ಹರಿಯುತ್ತಿದೆ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಈಗ ಪರಸ್ಪರ ಪ್ರಮೇಯದ ಪ್ರಕಾರ ಸರ್ಕ್ಯೂಟ್ ಅನ್ನು ಮಾರ್ಪಡಿಸಿದಾಗ ನಾನು ಈ ಮೌಲ್ಯವನ್ನು ಮತ್ತೆ 1 5 ಆಂಪಿಯರ್ ಎಂದು ಸಾಬೀತುಪಡಿಸಬೇಕು ಆದ್ದರಿಂದ ಈಗ ಸಮನಾದ ಪ್ರತಿರೋಧದ ಮೌಲ್ಯವನ್ನು ಏನು ಎಂದು ನೋಡೋಣ Req12||62410 ಸ್ಲೈಡ್ ಟೈಮ್ ನೋಡಿ 1008 ಈ ಸಂದರ್ಭದಲ್ಲಿ ಈಗ Is ಮೌಲ್ಯ ಅದು ನಿಮಗೆ 45 ದೊರೆತ ಮೂಲ ಕರೆಂಟ್ ವೋಲ್ಟೇಜ್ ಮೂಲದ ಮೌಲ್ಯ ಮತ್ತು ಈ ಸೈಟ್ನಿಂದ ನೀವು ನೋಡಿದ ಪ್ರತಿರೋಧವು ಸರ್ಕ್ಯೂಟ್ನ ಸಮಾನ ಪ್ರತಿರೋಧವಾಗಿದೆ ಆದ್ದರಿಂದ ನೀವು ಮೂಲ ಕರೆಂಟ್ನ ಮೌಲ್ಯವನ್ನು ಲೆಕ್ಕ ಹಾಕಿದಾಗ ಅದು 4 5 ಆಂಪಿಯರ್ ಆಗುತ್ತದೆ ಈಗ ಕರೆಂಟ್ ವಿಭಾಗದ ನಿಯಮದ ಪ್ರಕಾರ ಕರೆಂಟ್ I ನ ಮೌಲ್ಯ ಏನೆಂದು ನೀವು ಮತ್ತೆ ಕಂಡುಹಿಡಿಯಬಹುದು I 4 5 612 6 1 5A ಆದ್ದರಿಂದ ನಾವು ಈಗ ನೋಡಬಹುದು ಎರಡೂ ಸಂದರ್ಭಗಳಲ್ಲಿ ಕರೆಂಟ್ I ಒಂದೇ ಆದ್ದರಿಂದ ಈ ನಿರ್ದಿಷ್ಟ ಸರ್ಕ್ಯೂಟ್ನಲ್ಲಿ ಪರಸ್ಪರ ಪ್ರಮೇಯವನ್ನು ಸಮರ್ಥಿಸಲಾಗಿದೆ ಎಂದು ನಾವು ಹೇಳಬಹುದು ಆದ್ದರಿಂದ ಮಾರ್ಪಡಿಸಿದ ಸರ್ಕ್ಯೂಟ್ ಮತ್ತು ನಾವು ವೋಲ್ಟೇಜ್ ಮೂಲವನ್ನು ಅದೇ ರೀತಿಯಲ್ಲಿ ಇಡುತ್ತೇವೆ ಅದು ಅದೇ ದಿಕ್ಕಿನಲ್ಲಿ ವೋಲ್ಟೇಜ್ ಮೂಲಗಳಿಂದ ಹೊರಬರುವ ಕರೆಂಟ್ ಆಗಿದೆ ಮತ್ತು ವೋಲ್ಟೇಜ್ ಮೂಲವನ್ನು ಸಂಪರ್ಕಿಸಿರುವ ಈ ಭಾಗಗಳನ್ನು ನಾವು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೇವೆ ಮತ್ತು ನಾವು ಕಂಡುಕೊಂಡಿದ್ದೇವೆ I ನ ಮೌಲ್ಯವು ಹಿಂದಿನ ಪ್ರಕರಣದಲ್ಲಿದ್ದಂತೆಯೇ ಇರುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಪರಸ್ಪರ ಪ್ರಮೇಯವು ಅನ್ವಯಿಸುತ್ತದೆ ಎಂದು ಇದು ಸಮರ್ಥಿಸುತ್ತದೆ ಈಗ ನಾವು ಇನ್ನೊಂದು ಪ್ರಮೇಯದ ಬಗ್ಗೆ ಮಾತನಾಡೋಣ ಅದನ್ನು ಪರಿಹಾರ ಪ್ರಮೇಯ ಎಂದು ಕರೆಯಲಾಗುತ್ತದೆ ಪರಿಹಾರ ಪ್ರಮೇಯವು ನೆಟ್ವರ್ಕ್ ವಿಶ್ಲೇಷಣೆಯ ಪ್ರಮುಖ ಪ್ರಮೇಯಗಳಲ್ಲಿ ಒಂದಾಗಿದೆ ಇದು ವಿದ್ಯುತ್ ಸರ್ಕ್ಯೂಟ್ನ ಸೂಕ್ಷ್ಮತೆಯನ್ನು ಲೆಕ್ಕಾಚಾರ ಮಾಡುವಲ್ಲಿ ಅದರ ಅನ್ವಯವನ್ನು ಹೆಚ್ಚಾಗಿ ಕಂಡುಕೊಳ್ಳುತ್ತದೆ ಸೂಕ್ಷ್ಮತೆ ಎಂದರೆ ನೀವು ವೋಲ್ಟೇಜ್ ಮೌಲ್ಯವನ್ನು ಸ್ವಲ್ಪಮಟ್ಟಿಗೆ ಬದಲಾಯಿಸಿದಾಗV ಆ ನಿರ್ದಿಷ್ಟ ವಿಭಾಗದಲ್ಲಿ ಕರೆಂಟ್ ಎಷ್ಟು ಬದಲಾಗುತ್ತದೆ ಅಲ್ಲಿ ನೀವು ಸೂಕ್ಷ್ಮತೆಯನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಹೇಳಿ ಆದ್ದರಿಂದ ವಿಶೇಷವಾಗಿ ಪರಿಹಾರ ಪ್ರಮೇಯ ಎಂದರೆ ಏನು ಈಗಕರೆಂಟ್ ಬದಲಾವಣೆ ಲೆಕ್ಕಾಚಾರದಲ್ಲಿ ಆ ನಿರ್ದಿಷ್ಟ ಮಂಡಲದ ತಾಪಕ ಅಥವಾ ನೀವು ಈಗ ಕಂಡುಹಿಡಿಯಲು ಪ್ರಯತ್ನಿಸುತ್ತಿರುವ ನಿರ್ದಿಷ್ಟ ವಿಭಾಗದಲ್ಲಿ ಸೂಕ್ಷ್ಮತೆಯ ಮೌಲ್ಯವನ್ನು ನೀಡುತ್ತದೆ ಕರೆಂಟ್ ಬದಲಾವಣೆ ΔIಯ ಲೆಕ್ಕಾಚಾರ ಅನ್ನು ಸರ್ಕ್ಯೂಟ್ನಲ್ಲಿ ಸೇರಿಸಿದ ಪ್ರತಿರೋಧ ΔR ಅನ್ನು ವೋಲ್ಟೇಜ್ ಮೂಲದ ಸರಣಿ ಸಂಯೋಜನೆಯಿಂದ ಬದಲಾಯಿಸುವ ಮೂಲಕ ನಡೆಸಬಹುದು ಅದು ಮೂಲ ಕರೆಂಟ್ I ΔR ನ ಸಂಯೋಜನೆಯಾಗಿದೆ ಮತ್ತು ಪ್ರತಿರೋಧ ΔR ಅದೇ ಸಮಯದಲ್ಲಿ ಸರ್ಕ್ಯೂಟ್ನಲ್ಲಿರುವ ಎಲ್ಲಾ ಮೂಲಗಳನ್ನು ಅವುಗಳ ಸಮಾನ ಪ್ರತಿರೋಧಗಳಿಂದ ಬದಲಾಯಿಸುತ್ತದೆ ಅದರ ಅರ್ಥವೇನು ನೀವು ನೆಟ್ವರ್ಕ್ ಹೊಂದಿದ್ದೀರಿ ಮತ್ತು ನೆಟ್ವರ್ಕ್ನ 2 ಟರ್ಮಿನಲ್ಗಳು ಲೋಡ್ ಅನ್ನು ಸಂಪರ್ಕಿಸುತ್ತಿವೆ ಎಂದು ಭಾವಿಸೋಣ ಅದು ಲೋಡ್ನ ಮೌಲ್ಯ RL ಆಗಿದೆ ಆದ್ದರಿಂದ ನೀವು ಏನು ಮಾಡಬಹುದು ನೀವು ಇಡೀ ಸರ್ಕ್ಯೂಟ್ ಅನ್ನು ಥೆವೆನಿನ್ ಸಮಾನವಾಗಿ ಬದಲಾಯಿಸಬಹುದು ನಾವು ಥೆವೆನಿನ್ ಪ್ರಮೇಯವನ್ನು ಚರ್ಚಿಸುವಾಗ ನಾವು ಚರ್ಚಿಸುತ್ತೇವೆ ಆದ್ದರಿಂದ ರೇಖೀಯ 2 ಟರ್ಮಿನಲ್ ನೆಟ್ವರ್ಕ್ ಅನ್ನು ಅದರ ಥೆವೆನಿನ್ ಸಮಾನದಿಂದ ಬದಲಾಯಿಸಬಹುದು ಆದ್ದರಿಂದ ಇಲ್ಲಿ ನಾವು ನೆಟ್ವರ್ಕ್ಗೆ ಸಮಾನವಾದ ಥೆವೆನಿನ್ ಅನ್ನು ರಚಿಸಿದ್ದೇವೆ ಈಗ ಲೋಡ್ RL ಮೌಲ್ಯದಲ್ಲಿ ΔR ನಿಂದ ಬದಲಾವಣೆ ಇದೆ ಎಂದು ಊಹಿಸಿಕೊಳ್ಳಿ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗಬಹುದು ನವೀಕರಿಸಿದ ಪ್ರತಿರೋಧದRLΔR ಮೌಲ್ಯವು ಲೋಡ್ ಕರೆಂಟ್ನಲ್ಲಿ ಬದಲಾವಣೆಗೆ ಕಾರಣವಾಗುತ್ತದೆ ಆದ್ದರಿಂದ ಈಗ ಮೊದಲು ಇದು ಲೋಡ್ ಕರೆಂಟ್ IL ಮಾರ್ಪಟ್ಟಿದೆ ಅದು IL' ಆಗಿದೆ ಆದ್ದರಿಂದ IL IL ಎಂಬುದುಗೆ ΔIಸಮನಾಗಿರುತ್ತದೆ ಆದ್ದರಿಂದ ನೀವು ಕೇವಲ ΔIಯ ಪ್ರಭಾವವನ್ನು ನೋಡಲು ಬಯಸಿದರೆ ನೀವು ನೋಡುವ ಹೊಸ ವೋಲ್ಟೇಜ್ ಮೂಲವಾಗಿ ನೀವು ಸರ್ಕ್ಯೂಟ್ ಅನ್ನು ಸಮಾನವಾಗಿ ಪ್ರತಿನಿಧಿಸಬಹುದು ಇದು ಕರೆಂಟ್ ಹರಿವಿನ ದಿಕ್ಕನ್ನು ಮತ್ತು ಮೌಲ್ಯವನ್ನು ವಿರೋಧಿಸುತ್ತದೆ VC I ನೊಂದಿಗೆ RLΔRಸರಣಿಯಲ್ಲಿ ಸಂಪರ್ಕಿಸಲಾಗಿದೆ ಆದ್ದರಿಂದ ಈಗ ಕರೆಂಟ್ ಹರಿಯುವ ΔI ನ ಮೌಲ್ಯವು Vc ಅದು ವೋಲ್ಟೇಜ್ ಮೂಲದಲ್ಲಿ ನೀವು ನೋಡುವುದು IΔR ಆಗಿರುತ್ತದೆ ಆದ್ದರಿಂದ ಈಗ ನೀವು ಕರೆಂಟ್ ಪರಿಹಾರದ ಪ್ರಮೇಯವನ್ನು ಕರೆಂಟ್ನ ಲೆಕ್ಕಾಚಾರವನ್ನು ΔIನೋಡುತ್ತೀರಿ ಆದ್ದರಿಂದ ನೀವು ಈ ರೀತಿಯ ವ್ಯವಸ್ಥೆಯನ್ನು ಯಾವಾಗ ಇರಿಸುತ್ತೀರಿ ನೀವು ಸುಲಭವಾಗಿ ΔI ಮೌಲ್ಯವನ್ನು ಕಂಡುಹಿಡಿಯಬಹುದು ಆದ್ದರಿಂದΔI ಮೌಲ್ಯವನ್ನು I VcRThRLR ಆದ್ದರಿಂದ ನವೀಕರಿಸಿದ ಸರ್ಕ್ಯೂಟ್ ಸಹಾಯದಿಂದ ನೀವು ಸರಳವಾಗಿ ಲೆಕ್ಕ ಹಾಕಬಹುದಾದ ಮೌಲ್ಯ ಇದು ಆದ್ದರಿಂದ ಪರಿಹಾರ ಪ್ರಮೇಯವನ್ನು ಬಳಸುವ ಮೂಲಕ ΔIಯ ಪರಿಣಾಮ ಏನೆಂದು ನೀವು ನೇರವಾಗಿ ನೋಡಬಹುದು ಪ್ರತಿರೋಧ ΔR ನಲ್ಲಿನ ಬದಲಾವಣೆಯಿಂದಾಗಿ ಮತ್ತು ಪರಿಹಾರ ಪ್ರಮೇಯವು ಇದನ್ನೇ ಹೇಳುತ್ತದೆ ಆದ್ದರಿಂದಕರೆಂಟ್ನ ಬದಲಾವಣೆಯ ಲೆಕ್ಕಾಚಾರವನ್ನು ΔI ಎಂದು ಅದು ಹೇಳುತ್ತದೆ ಇದು ಈ ಸರ್ಕ್ಯೂಟ್ ನಲ್ಲಿ ಸೇರಿಸಿದ ಪ್ರತಿರೋಧΔR ಅನ್ನು ಬದಲಿಸುವ ಮೂಲಕ ಕೈಗೊಳ್ಳಬಹುದು ವೋಲ್ಟೇಜ್ ಮೂಲ IΔR ನ ಸರಣಿ ಸಂಯೋಜನೆಯಿಂದ ಸೇರಿಸಲ್ಪಟ್ಟ ಪ್ರತಿರೋಧ ΔRಆಗಿದೆ ಆದ್ದರಿಂದ ಇದು ವೋಲ್ಟೇಜ್ ಮೂಲ IΔR ಮತ್ತು ಪ್ರತಿರೋಧ ΔR ಆಗಿದೆ ಆದ್ದರಿಂದ ಪ್ರತಿರೋಧವು ಮೂಲ ಪ್ರತಿರೋಧ RL ಆಗಿರುತ್ತದೆ ಆದ್ದರಿಂದ RL ΔR ನವೀಕರಿಸಿದ ಪ್ರತಿರೋಧವಾಗಿರುತ್ತದೆ ಮತ್ತು ಅದೇ ಸಮಯದಲ್ಲಿ ಸರ್ಕ್ಯೂಟ್ನಲ್ಲಿರುವ ಎಲ್ಲಾ ಮೂಲಗಳನ್ನು ಅವುಗಳ ಸಮಾನ ಪ್ರತಿರೋಧಗಳಿಂದ ಬದಲಾಯಿಸುತ್ತದೆ ಆದ್ದರಿಂದ ಇದರರ್ಥ ನಾವು ಶಾರ್ಟ್ ಸರ್ಕ್ಯೂಟ್ನೊಂದಿಗೆ ಬದಲಾಯಿಸುತ್ತಿರುವ ಮೂಲ ಥೆವೆನಿನ್ ವೋಲ್ಟೇಜ್ ನಮ್ಮಲ್ಲಿ ಕರೆಂಟ್ ಮೂಲವಿದ್ದರೆ ಅದು ಸರ್ಕ್ಯೂಟ್ನಲ್ಲಿ ಎಲ್ಲಾ ಪ್ರತಿರೋಧ ಮೌಲ್ಯವನ್ನು ಇಟ್ಟುಕೊಂಡು ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ಸರ್ಕ್ಯೂಟ್ನ ಸಮಾನ ಪ್ರತಿರೋಧ ಮೌಲ್ಯವು RTh ಆದ್ದರಿಂದ ಅದನ್ನು ಸರ್ಕ್ಯೂಟ್ನಲ್ಲಿ ಇರಿಸಲಾಗಿದೆ ಮತ್ತು ಇದರೊಂದಿಗೆ ನೀವು ಸುಲಭವಾಗಿ ಸರ್ಕ್ಯೂಟ್ಗೆ ಹರಿಯುವ ΔIಯ ಮೌಲ್ಯವನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಏಕೆಂದರೆ ಪ್ರತಿರೋಧದ ಮೌಲ್ಯವು RL ನಿಂದRLΔRಗೆ ಬದಲಾಗುತ್ತದೆ ಆದ್ದರಿಂದ ಪರಿಹಾರ ಪ್ರಮೇಯವು ಇದನ್ನೇ ಹೇಳುತ್ತದೆ ಈಗ ನಾವು ಇಲ್ಲಿಯವರೆಗೆ ಚರ್ಚಿಸಿದ್ದನ್ನು ನಮ್ಮ ತಿಳುವಳಿಕೆಯನ್ನು ಅರ್ಥಮಾಡಿಕೊಳ್ಳೋಣ ಮತ್ತು ಪರಿಹಾರ ಪ್ರಮೇಯವು ನಿಮಗೆ ವೋಲ್ಟೇಜ್ ಮೂಲ IΔRನ ಮೌಲ್ಯವನ್ನು ನೀಡುತ್ತದೆIΔR Vcಮೌಲ್ಯವನ್ನು ಹೊರತುಪಡಿಸಿ ಏನೂ ಅಲ್ಲ ಅದು ನಾವು ನೋಡಿದ ದೃಷ್ಟಿಕೋನವು ಮೂಲ ಕರೆಂಟ್ ಅನ್ನು ವಿರೋಧಿಸುವ ರೀತಿಯಲ್ಲಿರುತ್ತದೆ ಆದ್ದರಿಂದ ಪರ್ಯಾಯವಾಗಿ ನಾವು ಯಾವುದೇ ನೆಟ್ವರ್ಕ್ನ ಪ್ರತಿರೋಧವನ್ನು ವೋಲ್ಟೇಜ್ ಮೂಲದಿಂದ ಬದಲಾಯಿಸಬಹುದು ಅದು ಪ್ರತಿರೋಧದಾದ್ಯಂತ ವೋಲ್ಟೇಜ್ ಡ್ರಾಪ್ ಅಂತೆಯೇ ಅದೇ ವೋಲ್ಟೇಜ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಪ್ರತಿರೋಧದ ಬದಲಾವಣೆಯು ΔRಅನ್ನು ನೀವು ನೋಡಿದರೆ ಉದ್ದಕ್ಕೂ ವೋಲ್ಟೇಜ್ ಡ್ರಾಪ್ IΔR ಅನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಅದಕ್ಕಾಗಿಯೇ ಅದನ್ನು ಸಮಾನ ವೋಲ್ಟೇಜ್ ಮೂಲ Vcಯೊಂದಿಗೆ ಬದಲಾಯಿಸಲಾಗುತ್ತದೆ ಆದ್ದರಿಂದ ನಾವು ಈಗ ಲೆಕ್ಕ ಹಾಕಿದ ನವೀಕರಿಸಿದ ಸರ್ಕ್ಯೂಟ್ ಹಕ್ಕನ್ನು ಸಮರ್ಥಿಸುತ್ತದೆಯೆ ಅಥವಾ ಇಲ್ಲವೇ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಮತ್ತು ಪಡೆಯಲು ಪ್ರಯತ್ನಿಸೋಣ ಆದ್ದರಿಂದ ಲೋಡ್ RL ಅನ್ನು ಡಿಸಿ ಸೋರ್ಸ್ ನೆಟ್ವರ್ಕ್ಗೆ ಸಂಪರ್ಕಿಸಲಾಗಿದೆ ಎಂದು ಊಹಿಸೋಣ ಅಂದರೆ ನಾವು ಇಲ್ಲಿ ಮೂಲವನ್ನು ಹೊಂದಿದ್ದೇವೆ ಮತ್ತು ಲೋಡ್ RL ಅನ್ನು ಸಂಪರ್ಕಿಸಲಾಗಿದೆ ಆದ್ದರಿಂದ ನಾವು ಥೆವೆನಿನ್ ಪ್ರಮೇಯವನ್ನು ಚರ್ಚಿಸುವಾಗ ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ಅದರ ಸಮಾನ ವೋಲ್ಟೇಜ್ನಿಂದ ಸರಣಿಯಲ್ಲಿ ಥೆವೆನಿನ್ ಪ್ರತಿರೋಧದೊಂದಿಗೆ ಬದಲಾಯಿಸಬಹುದು ಎಂದು ನಾವು ಚರ್ಚಿಸುತ್ತೇವೆ ಆದ್ದರಿಂದ ಈ ಸರ್ಕ್ಯೂಟ್ ಅನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಸಮಾನ ಸರ್ಕ್ಯೂಟ್ನಿಂದ ಬದಲಾಯಿಸಬಹುದು ಮತ್ತು ಲೋಡ್ RL ಅನ್ನು ಟರ್ಮಿನಲ್ ab ಉದ್ದಕ್ಕೂ ಸಂಪರ್ಕಿಸಲಾಗಿದೆ ಈಗ ನೀವು ILನ ಮೌಲ್ಯವನ್ನು ಲೆಕ್ಕಾಚಾರ ಮಾಡುತ್ತಿದ್ದರೆ ILVThRThRL ಆಗಿರುತ್ತದೆ ಆದ್ದರಿಂದ ಇದು ನಮಗೆ ಸಿಕ್ಕಿದೆ RTh ಥೆವೆನಿನ್ ಪ್ರತಿರೋಧವನ್ನು ಹೊರತುಪಡಿಸಿ ಏನೂ ಅಲ್ಲ ಈಗ ನಾವು ನೋಡೋಣ ನಾವು ಲೋಡ್ ಪ್ರತಿರೋಧದ ಮೌಲ್ಯವನ್ನು RL ನಿಂದ RLΔR ಗೆ ಬದಲಾಯಿಸಿದರೆ ಏನಾಗುತ್ತದೆ ಉಳಿದ ಸರ್ಕ್ಯೂಟ್ ಬದಲಾಗದೆ ಇರುವುದರಿಂದ ಮುಂದಿನ ಸ್ಲೈಡ್ನಲ್ಲಿ ತೋರಿಸಿರುವಂತೆ ಥೆವೆನಿನ್ನ ಸಮಾನ ನೆಟ್ವರ್ಕ್ ಒಂದೇ ಆಗಿರುತ್ತದೆ ಆದ್ದರಿಂದ ಈಗ ಏನಾಗುತ್ತದೆ ಸರ್ಕ್ಯೂಟ್ಗಳ ಇತರ ನಿಯತಾಂಕಗಳು ಒಂದೇ ಆಗಿರುತ್ತವೆ ಆದ್ದರಿಂದ ಥೆವೆನಿನ್ ಸಮಾನದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಥೆವೆನಿನ್ ಸಮಾನವು ಒಂದೇ ಆಗಿರುತ್ತದೆ ಏಕೈಕ ಬದಲಾವಣೆಯು ಈಗ ಆಗಿರುವ ಲೋಡ್ ಪ್ರತಿರೋಧವಾಗಿರುತ್ತದೆ RLΔR ಕರೆಂಟ್ ನವೀಕರಿಸಿದ ಲೋಡ್ ಪ್ರತಿರೋಧಗಳ ಮೂಲಕ ಹರಿಯುವುದು ಈಗ IL' ಆಗಿರುತ್ತದೆ ಆದ್ದರಿಂದ ILನ ಮೌಲ್ಯ ಈಗ ಏನಾಗಬಹುದು ILV0RThRLR ಈಗ ನಾವು ಪರಿಹಾರ ಪ್ರಮೇಯವನ್ನು ಅನ್ವಯಿಸುತ್ತೇವೆ ಮತ್ತು ನಾವು ವೋಲ್ಟೇಜ್ ಮೂಲವನ್ನು ಅದರ ಆಂತರಿಕ ಪ್ರತಿರೋಧದೊಂದಿಗೆ ಬದಲಾಯಿಸುತ್ತೇವೆ ಮತ್ತು 1 ಮತ್ತೊಂದು ವೋಲ್ಟೇಜ್ ಮೂಲ Vc ಅನ್ನು ಹಾಕುತ್ತೇವೆ ಹೀಗಿರುತ್ತದೆ ಆದ್ದರಿಂದ ಈಗ ಪರಿಹಾರ ಪ್ರಮೇಯದ ಪ್ರಕಾರ ನಮ್ಮ ಸರ್ಕ್ಯೂಟ್ ಅಲ್ಲಿ ನಾವು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತಿದ್ದೇವೆ ವೋಲ್ಟೇಜ್ ಮೂಲವನ್ನು ನೆಟ್ವರ್ಕ್ನಲ್ಲಿರುವ ಈ ಸಂದರ್ಭದಲ್ಲಿ ಅದು Vth ಆದ್ದರಿಂದ ನಾವು ವೋಲ್ಟೇಜ್ ಮೂಲ Vth ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಿದ್ದೇವೆ ಈಗ ನಾವು ವೋಲ್ಟೇಜ್ ಮೂಲ Vcನ ಮೌಲ್ಯವನ್ನು Vc IΔRಸಂಪರ್ಕಿಸಿದ್ದೇವೆ ಆದ್ದರಿಂದ ಇಲ್ಲಿ ಪ್ರಮಾಣವು ಹೀಗಿರುತ್ತದೆ ಆದರೆ ಅದು ವಿರುದ್ಧ ದಿಕ್ಕಿನಲ್ಲಿರುವುದರಿಂದ ಅದು ಋಣಾತ್ಮಕವಾಗುತ್ತದೆ ಆದ್ದರಿಂದ ನಾವು ಅಂತಿಮವಾಗಿ ಸ್ಥಿತಿಯನ್ನು ಯಾವಾಗ ಪಡೆಯುತ್ತೇವೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಈಗ ΔIನ ಮೌಲ್ಯವು ಬದಲಾವಣೆಯಾಗಿದೆ ಎಂದು ಊಹಿಸೋಣ ಆದ್ದರಿಂದ I IL ILΔRಅನ್ನು ಸೇರಿಸಿದಾಗ ಮತ್ತು IL ಮೂಲ ಕರೆಂಟ್ ಆಗಿದಾಗ IL ನವೀಕರಿಸಿದ ಕರೆಂಟ್ನ ಮೌಲ್ಯವಾಗಿದೆ ಈಗ IL ಮತ್ತು IL ಮೌಲ್ಯಗಳನ್ನು ಉಪಯೋಗಿಸಿದಾಗ ಮೇಲಿನ ಸಮೀಕರಣದಲ್ಲಿ ನಾವು I ಪಡೆಯುತ್ತೇವೆ I VThRThRLR V0RThRL ಈಗ ನಾವು ಸರಳೀಕರಿಸುತ್ತೇವೆ ಆದ್ದರಿಂದ ನಾವು ಎರಡೂ ಛೇದಗಳ ಗುಣಾಕಾರವನ್ನು ತೆಗೆದುಕೊಂಡು ಬಳಸುತ್ತೇವೆ ನೀವು ಇದನ್ನು ಇಲ್ಲಿ ಮತ್ತು ಈ ನಿರ್ದಿಷ್ಟ ಸ್ಥಳದಲ್ಲಿ ಇರಿಸಿ ಮತ್ತು ಸರಳಗೊಳಿಸಿ I VThRThRLR VThRThRL VThRThRL RThRLRRTh RLRRThRL VThRThRLRRThRLR ILRRThRLR ಈಗ ಏನು ನಿಮಗೆ ತಿಳಿದಿದೆ VCILR ಆದ್ದರಿಂದ I VcRThRLR ಆದ್ದರಿಂದ ΔR ಮೌಲ್ಯದಲ್ಲಿ ಬದಲಾವಣೆ ಇದ್ದಾಗ ΔIಯ ಮೌಲ್ಯ ಏನೆಂದು ನಾವು ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ಇದನ್ನು ನೀವು ಈ ಸರ್ಕ್ಯೂಟ್ನಿಂದ ನೇರವಾಗಿ ನೋಡಬಹುದು ಮತ್ತು IL IL ಆಗಿರುವ ಕರೆಂಟ್ನ ಬದಲಾವಣೆಯ ಮೌಲ್ಯವನ್ನು ತೆಗೆದುಕೊಳ್ಳುವಾಗ ನಾವು ಇದನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ನೀವು ಪರಿಹಾರ ಪ್ರಮೇಯವನ್ನು ಅನುಸರಿಸುವಾಗ ನೀವು ನೇರವಾಗಿ ವೋಲ್ಟೇಜ್ ಮೂಲವನ್ನು ಬದಲಾಯಿಸಬಹುದು ವೋಲ್ಟೇಜ್ ಮೂಲವನ್ನು ನೇರವಾಗಿ ಸರಣಿಯಲ್ಲಿ ಇರಿಸಬಹುದು ಈ ಸಂದರ್ಭದಲ್ಲಿ ಪ್ರತಿರೋಧದ ಬದಲಾವಣೆಯು ಸಂಭವಿಸಿದ ಪ್ರತಿರೋಧದೊಂದಿಗೆ ಅದು ΔR ಆಗಿತ್ತು ಆದ್ದರಿಂದ ವೋಲ್ಟೇಜ್ ಮೂಲಕ್ಕೆ ಇರಿಸಿದ ಮೌಲ್ಯವು ΔR ಆಗಿರುವ ಪ್ರತಿರೋಧದ ಬದಲಾವಣೆಯಿಂದ ಗುಣಿಸಿದಾಗ ಮೂಲ ಕರೆಂಟ್ಗೆ ಸಮನಾಗಿರುತ್ತದೆ ಮತ್ತು ಅದೇ ಸಮಯದಲ್ಲಿ ನಾವು ಇತರ ಎಲ್ಲ ವೋಲ್ಟೇಜ್ ಮೂಲಗಳನ್ನು ಅದರ ನೆಟ್ವರ್ಕ್ನಲ್ಲಿ ಇರಿಸಿಕೊಳ್ಳಬೇಕು ಎಂದರೆ ನಾವು ಸರ್ಕ್ಯೂಟ್ನಲ್ಲಿರುವ ವೋಲ್ಟೇಜ್ ಮೂಲವನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತದೆ ಆದ್ದರಿಂದ ವ್ಯುತ್ಪನ್ನಕ್ಕೆ ಹೋಗದೆ ನೀವು ಸರ್ಕ್ಯೂಟ್ನಲ್ಲಿನ ಬದಲಾವಣೆಯನ್ನು ಸರಳವಾಗಿ ಬಳಸಬಹುದು ΔR ನಲ್ಲಿನ ಬದಲಾವಣೆಯಾಗಿದೆ ಮತ್ತು ನೀವು ನೇರವಾಗಿ ನವೀಕರಿಸಿದ ವೋಲ್ಟೇಜ್ ಮೂಲದೊಂದಿಗೆ ಬದಲಾಯಿಸಬಹುದು ಮತ್ತು ΔR ಪ್ರತಿರೋಧದಲ್ಲಿನ ಬದಲಾವಣೆಯಿಂದಾಗಿ ಕರೆಂಟ್ನಲ್ಲಿನ ಬದಲಾವಣೆಯನ್ನು ಕಂಡುಹಿಡಿಯಬಹುದು ಆದ್ದರಿಂದ ಪರಿಹಾರ ಪ್ರಮೇಯವನ್ನು ನೀವು ಮೂಲತಃ ಈ ಕೆಳಗಿನಂತೆ ಸಂಕ್ಷಿಪ್ತಗೊಳಿಸಬಹುದು ಶಾಖೆಯ ಪ್ರತಿರೋಧದ ಬದಲಾವಣೆಯೊಂದಿಗೆ ಶಾಖೆಯ ಕರೆಂಟ್ ಬದಲಾವಣೆಗಳು ಮತ್ತು ಆದರ್ಶ ಸರಿದೂಗಿಸುವ ವೋಲ್ಟೇಜ್ ಮೂಲಕ್ಕೆ ಸಮನಾದ ಬದಲಾವಣೆಗಳು ಮೂಲ ಕರೆಂಟ್ಅನ್ನು ವಿರೋಧಿಸುವ ಶಾಖೆಯೊಂದಿಗೆ ಸರಣಿಯಲ್ಲಿರುತ್ತವೆ ಮತ್ತು ಎಲ್ಲಾ ನೆಟ್ವರ್ಕ್ನಲ್ಲಿನ ಮೂಲಗಳನ್ನು ಅವುಗಳ ಆಂತರಿಕ ಪ್ರತಿರೋಧದಿಂದ ಬದಲಾಯಿಸಲಾಗುತ್ತದೆ ಆದ್ದರಿಂದ ಇದರರ್ಥ ನೆಟ್ವರ್ಕ್ನ ಆಂತರಿಕ ಪ್ರತಿರೋಧವು RTh ಅನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಇತರ ಮೂಲಗಳನ್ನು ಆಂತರಿಕ ಪ್ರತಿರೋಧದಿಂದ ಮಾತ್ರ ಬದಲಾಯಿಸಲಾಗುತ್ತದೆ ಆದ್ದರಿಂದ Δ ನ ಬದಲಾವಣೆಯು ನಡೆಯುತ್ತಿರುವ ಪ್ರತಿರೋಧದೊಂದಿಗೆ ಸರಣಿಯಲ್ಲಿ ನವೀಕರಿಸಿದ ವೋಲ್ಟೇಜ್ ಮೂಲವನ್ನು ಬದಲಿಸುವ ಮೂಲಕ ಪರಿಹಾರ ಪ್ರಮೇಯವನ್ನು ರೇಖೀಯ ಸರ್ಕ್ಯೂಟ್ಗೆ ನೇರವಾಗಿ ಅನ್ವಯಿಸಬಹುದು ಎಂದು ನೀವು ಇದನ್ನು ಸಮರ್ಥಿಸಬಹುದು ಮತ್ತು ಮೌಲ್ಯವನ್ನು ನೇರವಾಗಿ ಕರೆಂಟ್ನ ಮೌಲ್ಯದಲ್ಲಿನ ಬದಲಾವಣೆಯನ್ನು ನವೀಕರಿಸಿದ ಸರ್ಕ್ಯೂಟ್ನ ಸಹಾಯದಿಂದ ನೇರವಾಗಿ ಕಂಡುಹಿಡಿಯಿರಿ ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಉಪನ್ಯಾಸವನ್ನು ಮುಚ್ಚುತ್ತೇವೆ ಆದ್ದರಿಂದ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು 2 ಪ್ರಮೇಯಗಳ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ಮುಂದಿನ ವಾರದಲ್ಲಿ ನಮ್ಮ ಮೂಲ ವಿದ್ಯುತ್ ಸರ್ಕ್ಯೂಟ್ ಆಗಿರುವ ಕೋರ್ಸ್ನಲ್ಲಿ ನಾವು ಕೆಲವು ಹೊಸ ವಿಷಯಗಳೊಂದಿಗೆ ಪ್ರಾರಂಭಿಸುತ್ತೇವೆ ಧನ್ಯವಾದಗಳು